ಕೂಲಂಬ್ ನ ನಿಯಮ ಇದು ವಿದ್ಯುತ್ ಕಾಂತೀಯ ಸಿದ್ಧಾಂತದ ಕೋರ್ಸ್ ಆಗಿದೆ ಮತ್ತು ಯಾವುದೇ ಕೋರ್ಸ್ಗಳು ಕೂಲಂಬ್ ನ ನಿಯಮದಿಂದ ಪ್ರಾರಂಭವಾಗುತ್ತವೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ಎರಡು ವಿದ್ಯುತ್ ಪೂರಣಗಳ ನಡುವಿನ ಬಲ ಅಥವಾ ಶಕ್ತಿಗಳಿಗಾಗಿ ನಾವು ಕೂಲಂಬ್ ನ ನಿಯಮದೊಂದಿಗೆ ಪ್ರಾರಂಭಿಸಲಿದ್ದೇವೆ ನಂತರ ಇದು ನಿಜವಾಗಿಯೂ ಸರಿ ಇದನ್ನು ಪ್ರಾಯೋಗಿಕ ಪರಿಶೀಲನೆಯಿಂದ ಹೇಗೆ ದೃಡೀಕರಿಸಬಹುದು ಎಂಬುದನ್ನು ನಾವು ನೋಡಲಿದ್ದೇವೆ ಮೂರನೆಯದಾಗಿ ನಾವು ಎರಡು ವಿದ್ಯುತ್ ಪೂರಣಗಳ ನಡುವಿನ ಶಕ್ತಿಗಳಿಗೆ ಕೆಲವು ಉದಾಹರಣೆಗಳನ್ನು ಪರಿಹರಿಸಲಿದ್ದೇವೆ ಮತ್ತು ಅಂತಿಮವಾಗಿ ಈ ಉಪನ್ಯಾಸದಲ್ಲಿ ನಾವು ಬಿಂದು ಪೂರಣ ಮತ್ತು ಚಾರ್ಜ್ ವಿತರಣೆಯ ನಡುವಿನ ಬಲದ ಬಗ್ಗೆ ಮಾತನಾಡಲಿದ್ದೇವೆ ಇದು ಈ ಉಪನ್ಯಾಸದ ರೂಪರೇಖೆ ಮತ್ತು ಇಂದು ನಾವು ಕಲಿಸಿರುವುದನ್ನು ಆಧರಿಸಿ ನಾನು ನಿಮಗೆ ಒಂದು ನಿಯೋಜನೆ ನೀಡಲಿದ್ದೇನೆ ಅಲ್ಲಿ ನೀವು ಈ ಪರಿಕಲ್ಪನೆಗಳನ್ನು ಬಳಸಿಕೊಂಡು ಮೂರು ಅಥವಾ ನಾಲ್ಕು ಸಮಸ್ಯೆಗಳನ್ನು ಪರಿಹರಿಸುತ್ತೀರಿ ಆದ್ದರಿಂದ ಕೂಲಂಬ್ ನ ನಿಯಮ ಏನು ಹೇಳುತ್ತದೆ ಎಂದರೆ ಎರಡು ಚಾರ್ಜ್ ಪಾಯಿಂಟ್ಗಳಿದ್ದರೆ ಅವುಗಳನ್ನು ಇದೀಗ ಪಾಯಿಂಟ್ ಚಾರ್ಜ್ ಗಳಾಗಿ ತೆಗೆದುಕೊಳ್ಳೋಣ ಆದ್ದರಿಂದ ಚಾರ್ಜ್ q1 ಮತ್ತು ಇನ್ನೊಂದು ಚಾರ್ಜ್ q2 ಅನ್ನು r ದೂರದಿಂದ ಬೇರ್ಪಡಿಸಲಾಗಿದೆ ಏಕೆಂದರೆ ಭವಿಷ್ಯಕ್ಕಾಗಿ ನಾನು ಸಂಕೇತವನ್ನು ಸಹ ಅಭಿವೃದ್ಧಿಪಡಿಸುತ್ತೇನೆ ಚಾರ್ಜ್ 1 ಮತ್ತು ಚಾರ್ಜ್ 2 ನಡುವಿನ ಅಂತರವನ್ನು ಸೂಚಿಸುವ ಇದನ್ನು ನಾವು r12 ಎಂದು ಬರೆಯೋಣ ನಂತರ ಅವುಗಳ ನಡುವಿನ ಬಲ ಸಹಜವಾಗಿ ನಿಮ್ಮ ಮೆಕ್ಯಾನಿಕ್ಸ್ ಕೋರ್ಸ್ ನಿಂದ ಬಲವು ವೆಕ್ಟರ್ ಕ್ವಾಂಟಿಟಿ ಎಂದು ನಿಮಗೆ ತಿಳಿದಿದೆ ಅವುಗಳ ನಡುವಿನ ಬಲ ಅದರ ಪ್ರಮಾಣವು ಸಮನಾಗಿರುತ್ತದೆ ಮತ್ತು ಇದು ಅಂತಿಮವಾಗಿ ನಾವು q1 ಮತ್ತು q2 ಗೆ ಯಾವ ಘಟಕಗಳನ್ನು ಆರಿಸಲಿದ್ದೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಇದು ನಾವು ಕೆಲಸ ಮಾಡುವ ಎಸ್ಐ ಘಟಕಗಳು ಆದ್ದರಿಂದ ನಾನು ಇದನ್ನು ಈ ಎಸ್ಐ ಘಟಕಗಳ ಪರಿಭಾಷೆಯಲ್ಲಿ ಬರೆಯಲಿದ್ದೇನೆ ಇದು 4π0 ಆಗಿರುತ್ತದೆ ಅಲ್ಲಿ 0 ಅನ್ನು ನಿರ್ವಾತದ ಅನುಮತಿ ಎಂದು ಕರೆಯಲಾಗುತ್ತದೆ q1q2 ಭಾಗಿಸು r122 ಅಂದರೆ ಎರಡು ಚಾರ್ಜ್ ಗಳ ನಡುವಿನ ಅಂತರವನ್ನು ದ್ವಿಗುಣಗೊಳಿಸಿದರೆ ಈ ಚದರವು ಇಲ್ಲಿದೆ F14π0q1q2r122 ಇಲ್ಲಿ ಚದರ ಇದ್ದರೆ ಬಲವು ನಾಲ್ಕು ಅಂಶಗಳಿಂದ ಕಡಿಮೆಯಾಗಲಿದೆ ಆದರೆ ನಾನು ಹೇಳಿದ್ದೇನೆಂದರೆ ಬಲವು ಪ್ರಮಾಣ ಮಾತ್ರವಲ್ಲ ಅದು ಪರಿಮಾಣದಷ್ಟೇ ಅಲ್ಲ ಅದಕ್ಕೂ ನಿರ್ದೇಶನವಿದೆ ಬಲದ ದಿಕ್ಕು ಯಾವುದು ಈಗ ನಿಮ್ಮ ಹಿಂದಿನ ತರಗತಿಗಳಲ್ಲಿ ನೀವು ಕಲಿತಿದ್ದು q1 ಮತ್ತು q2 ಒಂದೇ ಚಿಹ್ನೆಯಾಗಿದ್ದರೆ ಬಲವು ವಿಕರ್ಷಣ ಆಗಿರುತ್ತದೆ ಇದರ ಅರ್ಥವೇನೆಂದರೆ ಬಲವು ಚಾರ್ಜ್ಗಳನ್ನು ಸೇರುವ ರೇಖೆಯ ಮೇಲೆಯೇ ಇರುತ್ತದೆ ಮತ್ತು ಅವು ಪರಸ್ಪರ ಹಿಮ್ಮೆಟ್ಟಿಸಲಿವೆ ಮತ್ತು ಪ್ರಮಾಣವು ಒಂದೇ ಆಗಿರುತ್ತದೆ ಮತ್ತೊಂದೆಡೆ ಅವು ವಿರುದ್ಧ ಚಿಹ್ನೆಯಲ್ಲಿದ್ದರೆ ನಾನು ಇಲ್ಲಿ ವಿರುದ್ಧವಾಗಿ ಬರೆಯುತ್ತೇನೆ ಅವು ವಿರುದ್ಧ ಚಿಹ್ನೆಗಳಲ್ಲಿದ್ದರೆ ಬಲವು ಆಕರ್ಷಕವಾಗಿರುತ್ತದೆ ಇದರ ಅರ್ಥವೇನೆಂದರೆ ಆ ಸಂದರ್ಭದಲ್ಲಿ ಬಲವು ಪರಸ್ಪರ ದಿಕ್ಕಿನಲ್ಲಿದೆ ಆದ್ದರಿಂದ ಈ ಅಂಶವು ಸ್ಪಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದರೆ ಈ ಚಿತ್ರವನ್ನು ಮತ್ತೆ ಚಿತ್ರಿಸುವ ಮೂಲಕ ಅದನ್ನು ಸ್ಪಷ್ಟಪಡಿಸುತ್ತೇನೆ ನಾನು ಎರಡು ಚಾರ್ಜ್ಗಳನ್ನು q1 ಮತ್ತು q2 ಅನ್ನು ದೂರ r12 ನಿಂದ ಬೇರ್ಪಡಿಸುತ್ತಿದ್ದೇನೆ ಮತ್ತು ಚಾರ್ಜ್ಗಳು ಒಂದೇ ರೀತಿಯದಾಗಿದ್ದರೆ ನಾನು ಕಿತ್ತಳೆ ಬಣ್ಣವನ್ನು ಒಂದೇ ರೀತಿಯ ಚಾರ್ಜ್ಗಳೊಂದಿಗೆ ಬಳಸಲಿದ್ದೇನೆ ಆಗ ಬಲವು ಹಿಮ್ಮೆಟ್ಟಿಸುತ್ತದೆ ಮತ್ತೊಂದೆಡೆ ಚಾರ್ಜ್ಗಳು ವಿರುದ್ಧ ಚಿಹ್ನೆಯಾಗಿದ್ದರೆ ಬಲವು ಆಕರ್ಷಕವಾಗಲಿದೆ ಇವೆಲ್ಲವನ್ನೂ ನಾವು ವೆಕ್ಟರ್ ಸಂಕೇತದಲ್ಲಿ ಹೇಗೆ ಬರೆಯಬಹುದು ಇದನ್ನು ಬರೆಯುವ ಸರಳ ವಿಧಾನ ನಾನು ಬಲವನ್ನು ಬರೆಯಲಿದ್ದೇನೆ

F114π0q1q2r122r12 ಈಗ ನಾನು ಇಡೀ ವಿಷಯವನ್ನು ಬರೆಯುತ್ತಿದ್ದೇನೆ ಬಲವು 14π0 ಗುಣಿಸು q1q2 ಭಾಗಿಸು r122 ಪ್ರಮಾಣ ದೊಂದಿಗೆ ವೆಕ್ಟರ್ ಆಗಿದೆ ಈಗ ನಾನು ಅದನ್ನು ವೆಕ್ಟರ್ ಸಂಕೇತದಲ್ಲಿ ಬರೆಯುತ್ತಿದ್ದರೆ ನಾನು 1 ರ ಮೇಲೆ ಬಲವನ್ನು ಸೂಚಿಸಬೇಕು ಅಥವಾ 2 ರ ಮೇಲೆ ಬಲವನ್ನು ಸೂಚಿಸಬೇಕು ಈ ಪ್ರತ್ಯಯ 1 ರ ಮೂಲಕ ನಾನು ಇಲ್ಲಿ 1 ರ ಮೇಲೆ ಬಲವನ್ನು ಸೂಚಿಸುತ್ತೇನೆ ಇದು ಯುನಿಟ್ ವೆಕ್ಟರ್ r12 ದಿಕ್ಕಿನಲ್ಲಿ ಇರಲಿದೆ ಇಲ್ಲಿ ಈ ಟೋಪಿ ಯುನಿಟ್ ವೆಕ್ಟರ್ ಅನ್ನು ಸೂಚಿಸುತ್ತದೆ ಈಗ ನೀವು r12 ವೆಕ್ಟರ್ ಅನ್ನು 1 ರಿಂದ 2 ರ ದಿಕ್ಕಿಗೆ ಹೋಗುವುದನ್ನು ನೋಡುತ್ತೀರಿ ಆದ್ದರಿಂದ ಇದು 1 ರಿಂದ 2 ರವರೆಗೆ ಹೋಗುವ ದೂರ r ಆಗಿದೆ ಯುನಿಟ್ ವೆಕ್ಟರ್ r12 ದಿಕ್ಕಿನಲ್ಲಿದ್ದು ಪ್ರಮಾಣ ಏಕತೆಯಾಗಿರಲಿದೆ ನಾನು ಈ ರೀತಿ ಬರೆದರೆ 1 ರ ಮೇಲಿನ ಬಲವು r12 ಗೆ ವಿರುದ್ಧ ದಿಕ್ಕಿನಲ್ಲಿದೆ ಎಂದು ನೀವು ಗಮನಿಸಬಹುದು ಆದ್ದರಿಂದ ನಾನು ಇಲ್ಲಿ ಋಣಾತ್ಮಕ ಚಿಹ್ನೆಯನ್ನು ಹಾಕಬೇಕಾಗಿದೆ ನಾನು ಇದನ್ನು ಸಮಾನವಾಗಿ 14π0 ಗುಣಿಸು q1q2r212 ಎಂದು ಬರೆಯಬಹುದು ಇಲ್ಲಿ r21 ಯುನಿಟ್ ವೆಕ್ಟರ್ 2 ರಿಂದ 1 ರವರೆಗೆ r21 ಯುನಿಟ್ ವೆಕ್ಟರ್ ಆಗಿರಬೇಕು ಇದು ಒಂದೇ ಹೊಡೆತದಲ್ಲಿ ಎಲ್ಲವೂ ಚಿಹ್ನೆಗಳು ಮತ್ತು ದಿಕ್ಕನ್ನು ಸೂಚಿಸುವುದನ್ನು ನೀವು ಗಮನಿಸಬಹುದು F1 14π0q1q2r122r21 ಬಲಗಳು ಅಥವಾ ಚಾರ್ಜ್ ಗಳು ಒಂದೇ ಆಗಿದ್ದರೆ ಇಲ್ಲಿರುವ q1 ಮತ್ತು q2 ಸಕಾರಾತ್ಮಕವಾಗಿರುತ್ತವೆ ಮತ್ತು ಆದ್ದರಿಂದ ಚಿಹ್ನೆಯು ಸರಿಯಾದ ದಿಕ್ಕನ್ನು ನೀಡುತ್ತದೆ ಮತ್ತೊಂದೆಡೆ q1 ಮತ್ತು q2 ವಿರುದ್ಧವಾಗಿದ್ದರೆ ಚಿಹ್ನೆ ಬದಲಾಗುತ್ತದೆ ಆದ್ದರಿಂದ ಇದನ್ನು ನಾವು ಪುನರಾವರ್ತಿಸೋಣ ನಾನು q1 ಮತ್ತು q2 ಎಂಬ ಎರಡು ಚಾರ್ಜ್ ಗಳನ್ನು ತೆಗೆದುಕೊಂಡು ಎಲ್ಲವನ್ನೂ ವೆಕ್ಟರ್ ಸಂಕೇತಗಳಲ್ಲಿ ಬರೆಯಲಿದ್ದೇನೆ ನಾನು 1 ರಿಂದ 2 ರವರೆಗೆ ವೆಕ್ಟರ್ ಅನ್ನು r12 2 ರಿಂದ 1 ರವರೆಗೆ ವೆಕ್ಟರ್ ಅನ್ನು r21 ಎಂದು ಬರೆಯುತ್ತೇನೆ ನಾನು ಈ ಸಮಾವೇಶವನ್ನು ಪೂರ್ತಿ ಅನುಸರಿಸುತ್ತೇನೆ ನಂತರ 1 ರ ಮೇಲೆ ಪ್ರಯೋಗಿಸಿದ ಬಲವನ್ನು ಸರಿಯಾದ ನಿರ್ದೇಶನದೊಂದಿಗೆ 14π0q1q2r122 ಎಂದು ಬರೆಯಬಹುದು ಇಲ್ಲಿ r122 ಎಂಬುದು r212 ಬಾರಿ r12 ಯುನಿಟ್ ವೆಕ್ಟರ್ನಂತೆಯೇ ಇರುತ್ತದೆ

F114π0q1q2r122r12 ಮತ್ತು ಅದೇ ರೀತಿ 2 ರ ಮೇಲೆ ಪ್ರಯೋಗಿಸಿದ ಬಲವನ್ನು 14π0q1q2r122 ಎಂದು ಬರೆಯಬಹುದು ಇದು r212 ಗೆ ಸಮನಾಗಿರುತ್ತದೆ ಇದು r 1 ರಿಂದ 2 ಯುನಿಟ್ ವೆಕ್ಟರ್ ಅನ್ನು ಸೂಚಿಸುತ್ತದೆ ಇದು ವಿಕರ್ಷಣೆ ಆಕರ್ಷಣೆ ಎಲ್ಲವನ್ನೂ ನೀಡುತ್ತದೆ ಏಕೆಂದರೆ ಈಗ ನಾವು ನಿರ್ದೇಶನವನ್ನು ನೋಡಿಕೊಳ್ಳುತ್ತಿದ್ದೇವೆ ಆದ್ದರಿಂದ ಇವು ಕೂಲಂಬ್ ನ ನಿಯಮ ಇದು ಪ್ರಮಾಣ ಮತ್ತು ಬಲದ ದಿಕ್ಕನ್ನು ನೀಡುತ್ತದೆ F2 14π0q1q2r122r12 ನಾವು ಅದನ್ನು ಪ್ರಾಯೋಗಿಕವಾಗಿ ಹೇಗೆ ಪರಿಶೀಲಿಸುತ್ತೇವೆ ಕೂಲಂಬ್ ಪಾಯಿಂಟ್ ಚಾರ್ಜ್ ಗಳೊಂದಿಗೆ ಪ್ರಯೋಗ ಮಾಡಿದ್ದಾರಾ ನೀವು ಪ್ರಯೋಗ ಮಾಡಬಹುದಾದ ಪಾಯಿಂಟ್ ಚಾರ್ಜ್ಗಳು ಲಭ್ಯವಿದೆಯೇ "ಇಲ್ಲ" ಎಂಬುದು ಉತ್ತರ ಇದೇ ರೀತಿಯ ನಿಯಮ ಇದೆ ಮತ್ತು ಅದು ಗುರುತ್ವ ನಿಯಮ ಎಂದು ನೀವು ನೆನಪಿಸಿಕೊಳ್ಳುತ್ತೀರಿ ಅದು ಏನು ಹೇಳುತ್ತದೆ ಎರಡು ದ್ರವ್ಯರಾಶಿಗಳ ನಡುವಿನ ಬಲ ದ್ರವ್ಯರಾಶಿಗಳು m1 ಮತ್ತು m2 ಮತ್ತು ಇದು r12 ವೆಕ್ಟರ್ ಎಂದು ಹೇಳೋಣ ನಂತರ 1 ರ ಮೇಲೆ ಪ್ರಯೋಗಿಸಿದ ಬಲ ಅದು ಮೈನಸ್ G ಗುಣಿಸು m1m2r122 ಗೆ ಸಮಾನವಾಗಿರುತ್ತದೆ r21 ಯುನಿಟ್ ವೆಕ್ಟರ್ ಇದು ಯಾವಾಗಲೂ ವಿಕರ್ಷಣೆಗೊಳ್ಳುತ್ತದೆ ಗುರುತ್ವಾಕರ್ಷಣೆಯಲ್ಲಿ ನಮ್ಮಲ್ಲಿ ದ್ರವ್ಯರಾಶಿಗೆ ಚಿಹ್ನೆ ಇಲ್ಲ ಆದರೆ ನಿಯಮದ ರೂಪ ಒಂದೇ ಆಗಿರುತ್ತದೆ ನಾವು ಈ ನಿಯಮವನ್ನು ತುಂಬಾ ದೊಡ್ಡ ದ್ರವ್ಯರಾಶಿಗಳನ್ನು ತೆಗೆದುಕೊಂಡು ಪರಿಶೀಲಿಸಬಹುದು ಮತ್ತು ಅವುಗಳ ನಡುವೆ ಆಕರ್ಷಣೆಯ ಬಲವನ್ನು ಕಂಡುಕೊಳ್ಳಬಹುದು F1 Gm1m2r122r21 ಆದ್ದರಿಂದ ಬಲವು ಈ ದಿಕ್ಕಿನಲ್ಲಿದೆ ಇದು ಯಾವಾಗಲೂ ಆಕರ್ಷಕವಾಗಿರುತ್ತದೆ ಒಬ್ಬರು ಏನು ಮಾಡಬಹುದೆಂದರೆ ಒಬ್ಬರು ಈ ದ್ರವ್ಯರಾಶಿಗಳನ್ನು ಘನ ದ್ರವ್ಯರಾಶಿಗಳನ್ನು ತೆಗೆದುಕೊಂಡು ಅವುಗಳ ನಡುವಿನ ಬಲವನ್ನು ಅಳೆಯಬಹುದು ನಾವು ನಂತರ ನೋಡುತ್ತೇವೆ ಈ ಬಲವನ್ನು ಎರಡು ದ್ರವ್ಯರಾಶಿಗಳು ತಮ್ಮ ಕೇಂದ್ರಗಳಲ್ಲಿ ಕೇಂದ್ರೀಕರಿಸಿದಂತೆ ಬರೆಯಬಹುದು ಆದ್ದರಿಂದ ಎರಡು ಸಂಪೂರ್ಣವಾಗಿ ಗೋಳಾಕಾರದ ದ್ರವ್ಯರಾಶಿಗಳ ನಡುವಿನ ಬಲದ ಪ್ರಮಾಣವು Gm1m2r122 ಗೆ ಸಮನಾಗಿರುತ್ತದೆ ಇಲ್ಲಿ r12 ಎಂಬುದು ಅವುಗಳ ಕೇಂದ್ರಗಳ ನಡುವಿನ ಅಂತರ ಮತ್ತು ಸಹಜವಾಗಿ ನಿರ್ದೇಶನಗಳು ಆಕರ್ಷಕವಾಗಿರುತ್ತವೆ ಹಾಗೆಯೇ ಇದು ಸಹಾ F Gm1m2r122r12 ಕೂಲಂಬ್ ನ ನಿಯಮವನ್ನು ಪರೀಕ್ಷಿಸಲು ನಾವು ಇದೇ ರೀತಿಯ ಕೆಲಸವನ್ನು ಮಾಡಬಹುದೇ ಅದನ್ನು ನೋಡೋಣ ಆದ್ದರಿಂದ ನಾನು ಕೂಲಂಬ್ ನ ನಿಯಮವನ್ನು ನೋಡಲು ಬಯಸಿದರೆ ನಾನು ಎರಡು ದೊಡ್ಡ ದ್ರವ್ಯರಾಶಿಗಳನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಚಾರ್ಜ್ ಮಾಡಲು ಸುಲಭವಾದದ್ದು ಲೋಹೀಯ ಗೋಳಗಳು ಮತ್ತು ಚಾರ್ಜ್ ಅನ್ನು ಹಾಕುವುದು ನಾನು ಇಲ್ಲಿ ಧನಾತ್ಮಕ ಚಾರ್ಜ್ ಅನ್ನು ಹಾಕುತ್ತೇನೆ ಎಂದು ಹೇಳೋಣ ಅವು ಪ್ರತ್ಯೇಕಿಸಿದ ಗೋಳಗಳಾಗಿರುವುದರಿಂದ ಈ ಚಾರ್ಜ್ಗಳನ್ನು ಏಕರೂಪವಾಗಿ ವಿತರಿಸಲಾಗುವುದು ಈ ಎರಡು ಗೋಳಗಳು ದೂರದಲ್ಲಿದ್ದರೆ ಅವುಗಳ ಮೇಲಿರುವ ಚಾರ್ಜ್ ಚಲಿಸಬಲ್ಲದು ಏಕೆಂದರೆ ನಾವು ಹೀಗೆ ವಿದ್ಯುತ್ ಪೂರಣ ಮಾಡಿದಾಗ ಚಾರ್ಜ್ಗಳು ಗೋಳದಲ್ಲಿ ಚಲಿಸುತ್ತವೆ ಆದಾಗ್ಯೂ ಈ ವಿದ್ಯುತ್ ಚಾರ್ಜ್ಗಳು ಚಲಿಸುವುದರಿಂದ ಚಾರ್ಜ್ಗಳನ್ನು ಒಟ್ಟಿಗೆ ಮುಚ್ಚಿದಾಗ ಇಂತಹ ಪರಿಸ್ಥಿತಿಗೆ ಹೋಗುವುದಿಲ್ಲ ಈ ಚಾರ್ಜ್ಗಳು ಚಲಿಸಲಿವೆ ಮತ್ತು ಅವುಗಳು ಹೆಚ್ಚು ಹೆಚ್ಚು ಚಾರ್ಜ್ಗಳನ್ನು ಹೊಂದಲಿವೆ ಏಕೆಂದರೆ ಅವು ಮತ್ತಷ್ಟು ದೂರ ವಿಕರ್ಷಿಸುತ್ತವೆ ನಂತರ ಅವು ಹತ್ತಿರದಲ್ಲಿರುತ್ತವೆ ಆದ್ದರಿಂದ ಇಲ್ಲಿ ಚಾರ್ಜ್ಗಳು ಹಿಮ್ಮೆಟ್ಟಿಸುತ್ತವೆ ಆದ್ದರಿಂದ ಅವುಗಳಲ್ಲಿ ಹೆಚ್ಚಿನವು ಲೋಹೀಯ ಚಾರ್ಜ್ ಗೋಳದ ಹಿಂಭಾಗಕ್ಕೆ ಹೋಗುತ್ತವೆ ಮತ್ತು ಮುಂದೆ ಕಡಿಮೆ ಚಾರ್ಜ್ ಇರುತ್ತದೆ ಅಂತಿಮವಾಗಿ ನಾನು ಈ ಎರಡು ಚಾರ್ಜ್ ಗೋಳಗಳ ಚಿತ್ರವನ್ನು ತೆಗೆದುಕೊಂಡರೆ ಚಾರ್ಜ್ಗಳು ಇಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿರುತ್ತವೆ ಮತ್ತು ಇಲ್ಲಿ ಕಡಿಮೆ ಇರುತ್ತದೆ ಆದ್ದರಿಂದ ಹಿಂಭಾಗದಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿರುತ್ತದೆ ಮತ್ತು ಮುಂಭಾಗದಲ್ಲಿ ಕಡಿಮೆ ಇರುತ್ತದೆ ಇದರ ಪರಿಣಾಮವಾಗಿ ಅವುಗಳನ್ನು ದೂರದಿಂದ ಬೇರ್ಪಡಿಸಲಾಗಿದೆ ಎಂದು ನಾನು ನಿಜವಾಗಿಯೂ ಯೋಚಿಸಲಾರೆ ಅದು ಈ ಚಾರ್ಜ್ನ ಕೇಂದ್ರಗಳ ನಡುವಿನ ಅಂತರವಾಗಿದೆ ಮತ್ತು ಈ ವಿತರಣೆ ಏನು ಎಂದು ನನಗೆ ತಿಳಿದಿಲ್ಲ ಈ ವಿತರಣೆ ಏನು ಎಂದು ನನಗೆ ತಿಳಿದಿಲ್ಲದಿದ್ದರೆ ಚಾರ್ಜ್ಗಳು ಎಷ್ಟು ದೂರದಲ್ಲಿವೆ ಎಂದು ನಾನು ಹೇಗೆ ಕಂಡುಹಿಡಿಯುವುದು ಆದ್ದರಿಂದ ಎರಡು ಚಾರ್ಜ್ಡ್ ಗೋಳಗಳನ್ನು ಪರಸ್ಪರ ಹತ್ತಿರ ತಂದು ನಂತರ ಅವುಗಳ ನಡುವೆ ಬಲವನ್ನು ಅಳೆಯುವ ಮೂಲಕ ಕೂಲಂಬ್ ನ ನಿಯಮವನ್ನು ಸರಳವಾಗಿ ಪರಿಶೀಲಿಸಲಾಗುವುದಿಲ್ಲ ಒಂದು ವಿಧಾನವು ತುಂಬಾ ಆಸಕ್ತಿದಾಯಕವಾಗಿದೆ ಇದರಿಂದ ಹೊರಬರುವ ವಿಧಾನವೆಂದರೆ ನೀವು ಏನು ತೋರಿಸಬಹುದು ಒಂದು ಬಲವು 1r2 ಅವಲಂಬಿತವಾಗಿದ್ದರೆ ಅದು ಕೂಲಂಬ್ ನ ನಿಯಮ ಎಂದು ನಾವು ಊಹಿಸುತ್ತಿದ್ದರೆ ಒಂದು ಗೋಳದ ಮೇಲೆ ಲೋಹೀಯ ಗೋಳ ಎಂದು ಊಹಿಸಿ ಮತ್ತು ಅದರ ಮೇಲೆ ಚಾರ್ಜ್ಗಳನ್ನು ಇರಿಸಿ ಎಲ್ಲಾ ಚಾರ್ಜ್ಗಳು ಮೇಲ್ಮೈಗೆ ಬರುತ್ತವೆ ಇದರ ಪರಿಣಾಮವಾಗಿ ಚಾರ್ಜ್ಡ್ ಲೋಹದ ಗೋಳದ ಒಳಗೆ ಯಾವುದೇ ಚಾರ್ಜ್ ಇರುವುದಿಲ್ಲ ಹಾಗಾಗಿ ನಾನು ಮತ್ತೆ ಹೇಳುತ್ತೇನೆ ಒಂದು ಬಲವು 1r2 ಅವಲಂಬಿತವಾಗಿದ್ದರೆ ಅಥವಾ ಚಾರ್ಜ್ಗಳ ನಡುವಿನ ವಿದ್ಯುತ್ ಬಲದ ಈ ನಿರ್ದಿಷ್ಟ ಪ್ರಕರಣವು 1r2 ಅವಲಂಬಿತವಾಗಿದ್ದರೆ ನಾವು ಲೋಹೀಯ ಗೋಳದ ಮೇಲೆ ಹಾಕುವ ಎಲ್ಲಾ ಚಾರ್ಜ್ಗಳು ಮೇಲ್ಮೈಗೆ ಬರುತ್ತವೆ ಆದ್ದರಿಂದ ಇದನ್ನು ಪರೀಕ್ಷಿಸಲು ಮಾಡಿದ ಪ್ರಯೋಗವು ನಿಖರವಾಗಿ "ನೀವು ಒಂದು ಗೋಳವನ್ನು ತೆಗೆದುಕೊಂಡು ಅದನ್ನು ಚಾರ್ಜ್ ಮಾಡಿ ನಂತರ ಗೋಳವನ್ನು ಹೊರಗೆ ತೆಗೆದುಕೊಂಡು ತಂತಿಯ ಮೂಲಕ ಸಂಪರ್ಕಿಸಿ ಈ ಗೋಳದ ಮೇಲಿನ ಚಾರ್ಜ್ 0 ಆಗಿದ್ದರೆ ಬಲದ ಕ್ಷೇತ್ರವು 1r2 ಎಂದು ನನಗೆ ತಿಳಿದಿದೆ" ಮತ್ತು ಅದನ್ನು ಹೀಗೆ ಮಾಡಲಾಗುತ್ತದೆ ಮತ್ತು ಇದನ್ನು ಕ್ಯಾವೆಂಡಿಷ್ ಪ್ರಯೋಗ ಎಂದು ಕರೆಯಲಾಗುತ್ತದೆ ಇದು 1r2 10 17 ಎಂದು ದೃಢಪಡಿಸಲಾಗಿದೆ ಆದ್ದರಿಂದ ಈ ಕೂಲಂಬ್ ನ ನಿಯಮ ನಿಜವಾಗಿಯೂ 1r2 ಎಂದು ನಮಗೆ ಚೆನ್ನಾಗಿ ತಿಳಿದಿದೆ ಆದ್ದರಿಂದ ನಾವು ಸ್ಥಾಪಿಸಿರುವುದನ್ನು ನೋಡೋಣ ಮೊದಲನೆಯದು ಎರಡು ಚಾರ್ಜ್ಗಳ ನಡುವಿನ ಬಲವು 14π0q1q2r122 ಇಲ್ಲಿ r ಎಂಬುದು ಅವುಗಳ ನಡುವಿನ ಅಂತರವಾಗಿದೆ ಎರಡನೆಯದಾಗಿ ಪ್ರಾಯೋಗಿಕವಾಗಿ ಇಲ್ಲಿ ಪರಿಶೀಲಿಸಲಾಗಿದೆ ಮೂರನೆಯದಾಗಿ ಬಲದ 1r2 ಸ್ವಭಾವದಿಂದಾಗಿ ಲೋಹದ ಗೋಳದ ಮೇಲೆ ಹೆಚ್ಚುವರಿ ಚಾರ್ಜ್ ಎಲ್ಲವೂ ಮೇಲ್ಮೈಗೆ ಬರುತ್ತದೆ